ಕಂಪ್ಯೂಟರ್ ಗ್ರಾಫಿಕ್ಸ್ ಅವಲೋಕನ I ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 7 ಅನ್ನು ಒಳಗೊಳ್ಳುತ್ತಿದ್ದೇವೆ ಅದು ಕಂಪ್ಯೂಟರ್ ಗ್ರಾಫಿಕ್ಸ್ ಬಗ್ಗೆ ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ನಾವು ಮುಖ್ಯವಾಗಿ ಕಂಪ್ಯೂಟರ್ ಗ್ರಾಫಿಕ್ಸ್ನ ಅವಲೋಕನವನ್ನು ಒಳಗೊಳ್ಳುತ್ತೇವೆ ಅವು ಹೇಗೆ ಹುಟ್ಟಿಕೊಂಡಿವೆ ಮತ್ತು ಸಾಮಾನ್ಯವಾಗಿ ಬಳಸುವ ಸಾಫ್ಟ್ವೇರ್ ಯಾವುವು ಆಟೋಕ್ಯಾಡ್ ಮತ್ತು ಸಾಲಿಡ್ವರ್ಕ್ಸ್ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಹಾಗೂ ಇವುಗಳು ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಒಳಗೊಂಡಿರುವ ಮಾಡ್ಯೂಲ್ಗಳು ಅವಲೋಕನದ ವಿಷಯದಲ್ಲಿ ಆಯಾಮಗಳು ದಿಕ್ಸೂಚಿ ವಿಭಾಜಕಗಳು ಮಾಪಕಗಳು ಪ್ರೊಟ್ರಾಕ್ಟರ್ ಮತ್ತು ನಾವು ಬಳಸಿದ ಇತರ ವಸ್ತುಗಳನ್ನು ಬಳಸಿಕೊಂಡು ಹಾಳೆಗಳಲ್ಲಿ ತಾಂತ್ರಿಕ ರೇಖಾಚಿತ್ರವನ್ನು ಹೇಗೆ ಬರೆಯುವುದು ಎಂದು ನಾವು ಇಲ್ಲಿಯವರೆಗೆ ಕಲಿತಿದ್ದೇವೆ ಐಸೊಮೆಟ್ರಿಕ್ ವೀಕ್ಷಣೆಗಳಲ್ಲಿ ಎರಡು ಆಯಾಮದ ಮತ್ತು ಬಹುಶಃ ಮೂರು ಆಯಾಮದ ವಸ್ತುಗಳನ್ನು ನಿರ್ಮಿಸಲು ಪ್ರಯತ್ನಿಸಿದ್ದೇವೆ ಈಗ ಅಂತಹ ಮೂರು ಆಯಾಮದ ವಸ್ತುಗಳನ್ನು ಅಥವಾ ಮೂರು ಆಯಾಮದ ವಸ್ತುಗಳ ಕಟ್ ವಿಭಾಗೀಯ ವೀಕ್ಷಣೆಗಳನ್ನು ನಾವು ಕಂಪ್ಯೂಟರ್ಗಳನ್ನು ಬಳಸಿ ಹೇಗೆ ನಿರ್ಮಿಸುವುದು ಎಂದು ತಿಳಿದುಕೊಳ್ಳೋಣ ಮೊದಲಿಗೆ ಅದನ್ನು ಪ್ರಾರಂಭಿಸಲು ನಾವು ಈ ಕಂಪ್ಯೂಟರ್ ಗ್ರಾಫಿಕ್ಸ್ನ ಕೆಲವು ಅವಲೋಕನವನ್ನು ನೋಡೋಣ ಆದ್ದರಿಂದ ಆಧುನಿಕ ದಿನಗಳ ಇಂಜಿನಿಯರಿಂಗ್ ವಿನ್ಯಾಸಗಳು ಯಾವಾಗಲೂ ಮೂರು ಆಯಾಮದ ವಸ್ತುಗಳು ಮತ್ತು 3D ಘನ ಮಾಡೆಲಿಂಗ್ ಅನ್ನು ಒಳಗೊಂಡಿರುತ್ತವೆ ಉದಾಹರಣೆಗೆ ಇಲ್ಲಿ ಇವುಗಳು ವೀಕ್ಷಣೆಗಳು ಆದರೆ ಸಾಮಾನ್ಯವಾಗಿ ನಾವು ಅದನ್ನು ನಮ್ಮ ಡ್ರಾಯಿಂಗ್ ಶೀಟ್ಗಳಲ್ಲಿ ನಿರ್ಮಿಸುತ್ತೇವೆ 3Dವೀಕ್ಷಣೆಯಲ್ಲಿ ವಸ್ತುವು ಹೇಗೆ ಕಾಣುತ್ತದೆ ಎಂಬುದನ್ನು ಊಹಿಸಲು ಪ್ರಯತ್ನಿಸಿ ಮತ್ತು ಅದನ್ನು ಐಸೊಮೆಟ್ರಿಕ್ ವೀಕ್ಷಣೆಗಳಲ್ಲಿ ಪ್ರತಿನಿಧಿಸುತ್ತೇವೆ ಬಹುಶಃ ವೀಕ್ಷಣೆಗಳು ಬಲಭಾಗದ ವೀಕ್ಷಣೆಗಳು ಎಡಭಾಗದ ವೀಕ್ಷಣೆಗಳು ಉನ್ನತ ನೋಟ ಮುಂಭಾಗದ ನೋಟ ಇವುಗಳು ನಾವು ನಿರ್ಮಿಸುವ ವೀಕ್ಷೆಣೆಗಳಾಗಿವೆ ಈ ಕಂಪ್ಯೂಟೇಶನಲ್ ಗ್ರಾಫಿಕ್ಸ್ನ ಪ್ರಯೋಜನವೆಂದರೆ ಅವು ಸುಂದರವಾಗಿ ಕಾಣುತ್ತವೆ ಮತ್ತು ನಾವು ಯಾವಾಗಲೂ ಬಳಸಬಹುದಾದ ನಿಖರವಾದ ಆಯಾಮಗಳ ಮೇಲೆ ಇರುತ್ತದೆ ನೀವು ರೇಖಾಚಿತ್ರಗಳನ್ನು ಬರೆಯುವಾಗಲೆಲ್ಲಾ ಯಾವಾಗಲೂ ಕನಿಷ್ಠ ಎಣಿಕೆ ಇರುತ್ತದೆ ಆದರೆ ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ನಿಮಗೆ ನಿಖರವಾದ ಮಾಹಿತಿ ಇರುತ್ತದೆ ಆದಾಗ್ಯೂ ಪ್ರಕಾಶಮಾನವಾದ ತಿಳಿ ಬಣ್ಣಗಳು ಡಾರ್ಕ್ ಬಣ್ಣಗಳಂತಹ ಮಬ್ಬಾದ ಭಾಗವು ಕಣ್ಣುಗಳಿಗೆ ಸುಂದರವಾದ ಆಕರ್ಷಣೆಯನ್ನು ನೀಡುತ್ತದೆ ನಿಜವಾದ ಶಕ್ತಿಯು ವಸ್ತುವಿನ ನಿಖರ ಮತ್ತು ನಿಸ್ಸಂದಿಗ್ಧವಾದ ವಿವರಣೆಯಾಗಿದೆ ಮತ್ತು ನಾವು ಅದನ್ನು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಬಹುದು 10 ವರ್ಷಗಳ ನಂತರವೂ ಒಬ್ಬರು ಆ ಮಾಹಿತಿಯನ್ನು ಮರುಪಡೆಯಲು ಬಯಸಿದರೆ ನಾವು ಅದನ್ನು ಬಳಸುವ ಸ್ಥಿತಿಯಲ್ಲಿರುತ್ತೇವೆ ಆದರೆ ಡ್ರಾಯಿಂಗ್ ಶೀಟ್ಗಳು ಮತ್ತು ಇತರ ವಸ್ತುಗಳನ್ನು ನಾವು ಕೈಯಾರೆ ಏನು ಮಾಡುತ್ತೀವೋ ಅಂತಹ ವಸ್ತುಗಳಿಗೆ ಜೀವಿತಾವಧಿ ಇರುತ್ತದೆ ಮತ್ತು ಮತ್ತಷ್ಟು ನಾವು ಆ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸಿದರೆ ಅದು ಪೂರೈಕೆ ಸರಪಳಿಗೆ ಸಹ ಸಾಧ್ಯವಿದೆ ಆದ್ದರಿಂದ ತಾಂತ್ರಿಕ ರೇಖಾಚಿತ್ರಗಳನ್ನು ಒಂದೇ ಸ್ಥಳದಲ್ಲಿ ತಯಾರಿಸಲಾಗುತ್ತದೆ ಮತ್ತು ಅದನ್ನು ವಿವಿಧ ತಂಡಗಳಿಗೆ ಸರಬರಾಜು ಮಾಡಲಾಗುತ್ತದೆ ಮತ್ತು ಪೂರೈಕೆ ಸರಪಳಿಯಲ್ಲಿ ಮಾಹಿತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಲು ಇದು ಸುಲಭವಾದ ಮಾರ್ಗವಾಗಿದೆ ಸಾಮಾನ್ಯವಾಗಿ ಈ ಕಂಪ್ಯೂಟರ್ ಗ್ರಾಫಿಕ್ಸ್ ವಿನ್ಯಾಸ ಕಲ್ಪನೆಗಳ ದೃಶ್ಯೀಕರಣದ ಸಾಧನವಾಗಿ ಗ್ರಾಫಿಕ್ಸ್ನ ಪರಿಣಾಮಕಾರಿ ಬಳಕೆಯನ್ನು ಒಳಗೊಂಡಿರುತ್ತದೆ ನಾವು ಮೊದಲು ಎರಡು ಆಯಾಮದ ಹಾಳೆಯಲ್ಲಿ ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಅದನ್ನು ವ್ಯಾಖ್ಯಾನಿಸುತ್ತೇವೆ ಮತ್ತು ಅಲ್ಲಿಂದ ಅಂತಿಮವಾಗಿ ಆ 3D ವಸ್ತುಗಳನ್ನು ನಿರ್ಮಿಸುತ್ತೇವೆ ಈ ಕಂಪ್ಯೂಟರ್ ಗ್ರಾಫಿಕ್ಸ್ನ ಇನ್ನೊಂದು ಪ್ರಯೋಜನವೆಂದರೆ ಒಂದು ಮೂಲ ಮಾದರಿಯನ್ನು ತ್ವರಿತವಾಗಿ ತಯಾರಿಸಲು ಬಯಸಿದರೆ ಈ ರೇಖಾಚಿತ್ರಗಳನ್ನು ಬಳಸುವುದು ತುಂಬಾ ಸುಲಭ ಈ ದಿನಗಳಲ್ಲಿ ಜನರು 3D ಯೊಂದಿಗೆ ಹೋಗುತ್ತಿದ್ದಾರೆ ಮತ್ತು ಮುಂಗಡವು 4D ಮುದ್ರಣದಂತೆ 3D ಮುದ್ರಣದಲ್ಲಿ ನೀವು ಈ ಕಂಪ್ಯೂಟರ್ ಗ್ರಾಫಿಕ್ಸ್ ಅನ್ನು ಪೂರೈಸಲು ಸಾಧ್ಯವಾದರೆ ಆ ವಸ್ತುವಿನ ಸಂಪೂರ್ಣ ವಿನ್ಯಾಸ ಯಂತ್ರವು ಆ ವಸ್ತುವನ್ನು ಅತ್ಯಂತ ಪರಿಣಾಮಕಾರಿ ರೀತಿಯಲ್ಲಿ ಮುದ್ರಿಸುವ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಒಬ್ಬರು ಶೀಘ್ರ ಮೂಲಮಾದರಿಯನ್ನು ತಯಾರಿಸಲು ಆಸಕ್ತಿ ಹೊಂದಿದ್ದರೆ ಆಟೋಕ್ಯಾಡ್ ಮತ್ತು ಸಾಲಿಡ್ವರ್ಕ್ಸ್ನಂತಹ ವಿಶಿಷ್ಟ ಸಾಫ್ಟ್ವೇರ್ಗಳಿವೆ CATIA ನಂತಹ ಇತರ ಸಾಫ್ಟ್ವೇರ್ಗಳಿವೆ ಇಲ್ಲಿಯವರೆಗೆ ನಾವು 2 ಡಿ ರೇಖಾಚಿತ್ರಗಳ ಬಗ್ಗೆ ಕಲಿತಿದ್ದೇವೆ ಮುಖ್ಯವಾಗಿ ಆ 2 ಡಿ ರೇಖಾಚಿತ್ರಗಳು ಚಲನಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಸರ್ಕ್ಯೂಟ್ ಅಂಶಗಳ ಸ್ಥಾನವನ್ನು ಪರೀಕ್ಷಿಸಲು ಅಥವಾ ಬಹುಶಃ ನೀಲನಕ್ಷೆಗಳ ಹಂತಕ್ಕೆ ಸಹಾಯಕವಾಗಿವೆ ಇವು ನಮಗೆ ಸುಲಭವಾದ ಮಾಹಿತಿಯನ್ನು ನೀಡಲು ಕೇವಲ ದಾಖಲಾತಿಗಳಾಗಿವೆ ವಿವರವಾದ ಮಾಹಿತಿಯು ಮೂರು ಆಯಾಮದ ಮಾಡೆಲಿಂಗ್ ಮೂಲಕ ಮಾತ್ರ ನಮಗೆ ಸಿಗುತ್ತದೆ ವಿಶೇಷವಾಗಿ ಮೂರು ಆಯಾಮದ ಮಾಡೆಲಿಂಗ್ ಮೂರು ವಿಭಿನ್ನ ಪ್ರಭೇದಗಳನ್ನು ಒಳಗೊಂಡಿದೆ ಒಂದು ವೈರ್ಫ್ರೇಮ್ ಮಾದರಿ ಇನ್ನೊಂದು ಮೇಲ್ಮೈ ಮಾದರಿ ಮೂರನೆಯದು ಘನ ಮಾದರಿ ಮೊದಲು ಈ ಸಾಫ್ಟ್ವೇರ್ ಅನ್ನು ನೋಡುವ ಮೊದಲು ಈ ತಾಂತ್ರಿಕ ರೇಖಾಚಿತ್ರದ ಕೆಲವು ಕೀವರ್ಡ್ಗಳನ್ನು ನೆನಪಿಟ್ಟುಕೊಳ್ಳಲು ಒಂದು ಅವಲೋಕನ ಯಾವಾಗಲೂ ನಮಗೆ ಸಹಾಯ ಮಾಡುತ್ತದೆ ಆ ಉದ್ದೇಶಕ್ಕಾಗಿ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ನ ಈ ಸಂಕ್ಷಿಪ್ತ ಅವಲೋಕನವನ್ನು ಒಳಗೊಳ್ಳುತ್ತಿದ್ದೇವೆ ಸುಲಭ ವಿಶ್ಲೇಷಣೆಗಾಗಿ ಮೊದಲ ವೈರ್ಫ್ರೇಮ್ ಮಾದರಿಯನ್ನು ಇನ್ಪುಟ್ ಜಾಮಿಟ್ರಿ ದತ್ತಾಂಶವಾಗಿ ಬಳಸಲಾಗುತ್ತದೆ ಇಲ್ಲಿ ಸೇತುವೆಯ ಚಿತ್ರವನ್ನು ತೋರಿಸಲಾಗಿದೆ ನೀವು ಎಚ್ಚರಿಕೆಯಿಂದ ನೋಡಿದರೆ ಅದರಲ್ಲಿ ಹಲವು ಸಾಲಿನ ಅಂಶಗಳಿವೆ ಅದು ವೈರ್ಫ್ರೇಮ್ನಂತೆ ಕಾಣುತ್ತದೆ ಆದ್ದರಿಂದ ವಸ್ತುವಿನ ಅಸ್ಥಿಪಂಜರವನ್ನು ನಾವು ಯಾವಾಗಲೂ ಈ ವೈರ್ಫ್ರೇಮ್ನಿಂದ ಪಡೆಯುತ್ತೇವೆ ಮತ್ತು ವಸ್ತುವನ್ನು ವಿನ್ಯಾಸಗೊಳಿಸಲು ಒಬ್ಬರು ಆಸಕ್ತಿ ಹೊಂದಿದ್ದರೆ ಈ ವೈರ್ಫ್ರೇಮ್ ಅನ್ನು ಪೂರೈಸಬೇಕಾಗುತ್ತದೆ ಉದಾಹರಣೆಗೆ ಈ ಎಲ್ಲಾ ಸಿವಿಲ್ ಇಂಜಿನಿಯರಿಂಗ್ ಸಮಸ್ಯೆಗಳು ಏರೋಸ್ಪೇಸ್ ಇಂಜಿನಿಯರಿಂಗ್ ಸಮಸ್ಯೆ ರಾಸಾಯನಿಕ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅವು ಮುಖ್ಯವಾಗಿ ನಿರಂತರ ಯಂತ್ರಶಾಸ್ತ್ರದ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ ಕ್ಷೇತ್ರಗಳು ಒತ್ತಡಗಳ ಬಗ್ಗೆ ಮಾಹಿತಿ ಪ್ರಯಾಸದ ಬಗ್ಗೆ ಮಾಹಿತಿ ತಾಪಮಾನ ಬಹುಶಃ ಪ್ರಸ್ತುತ ಮತ್ತು ಇತರ ಹಲವು ವಿಷಯಗಳ ಬಗ್ಗೆ ಮಾಹಿತಿ ಇರುತ್ತದೆ ನಾವು ಸಾಮಾನ್ಯವಾಗಿ ಕ್ಷೇತ್ರಗಳಂತೆ ಪ್ರತಿನಿಧಿಸುತ್ತೇವೆ ಅಂದರೆ ವ್ಯವಸ್ಥೆಯ ಪ್ರತಿಯೊಂದು ಹಂತದಲ್ಲೂ ನಾವು ನಿರ್ದಿಷ್ಟ ಮಾಹಿತಿಯನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ಆ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ನಾವು ಕಾರ್ಯಕ್ರಮಗಳನ್ನು ಬರೆಯುವಾಗ ಅಥವಾ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಪರಿಹರಿಸುವಾಗ ಆ ಅಗತ್ಯ ಭೌತಶಾಸ್ತ್ರದ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ನಾವು ವಸ್ತುವನ್ನು ವೈರ್ಫ್ರೇಮ್ ಮಾದರಿಯಲ್ಲಿ ಪೂರೈಸಬೇಕಾಗುತ್ತದೆ ಉದಾಹರಣೆಗೆ ನಿಮ್ಮ ಬಳಿ ಸೆಲ್ ಫೋನ್ ಇರುವಂತೆ ಚಿಪ್ ಪ್ರೊಸೆಸರ್ ಇರಬಹುದು ಇದು ಸುತ್ತಮುತ್ತಲಿನವರೊಂದಿಗೆ ನಿರಂತರವಾಗಿ ಶಕ್ತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ಇದು ಹೆಚ್ಚು ಬಿಸಿಯಾಗಬಹುದು ಈಗ ಅದರ ತಾಪಮಾನ ವಿತರಣೆ ಏನು ಬಹುಶಃ ಅದರ ಮೇಲೆ ಸ್ವಲ್ಪ ಸೇತುವೆ ನಡೆಯುತ್ತಿದೆ ಆದ್ದರಿಂದ ಕೆಲವು ರೀತಿಯ ಗಡಿ ಪರಿಸ್ಥಿತಿಗಳು ಇವೆ ಈಗ ನಾನು ಅಂತಹ ಸಮಸ್ಯೆಯನ್ನು ಅರ್ಥಮಾಡಿಕೊಳ್ಳಲು ಬಯಸಿದರೆ ನಾನು ಮಾಡಬೇಕಾಗಿರುವುದು ಮೊದಲನೆಯದಾಗಿ ನಿಖರವಾಗಿ ಚಿಪ್ ಎಲ್ಲಿದೆ ರೆಸಿಸ್ಟರ್ ಇರುವ ಸ್ಥಳವನ್ನು ಆಧರಿಸಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನು ನಿರ್ಮಿಸಿ ಮತ್ತು ಅದರಲ್ಲಿ ಒಳಗೊಂಡಿರುವ ಇತರ ಅಂಶಗಳು ಯಾವುವು ನಾನು ಅನ್ವಯಿಸಬೇಕಾದ ತಾಪಮಾನ ಕ್ಷೇತ್ರದ ವಿಷಯದಲ್ಲಿ ಯಾವ ರೀತಿಯ ಗಡಿ ಪರಿಸ್ಥಿತಿಗಳು ನಾನು ಅದನ್ನು ನಿರ್ದಿಷ್ಟ ವಸ್ತುವಿನ ಮೇಲೆ ಮಾಡಬೇಕು ಮತ್ತು ಆ ಮಾಹಿತಿಯನ್ನು ನಾವು ಪ್ರತಿ ಹಂತದಲ್ಲೂ ಕಂಪ್ಯೂಟರ್ಗೆ ಕಲಿಸಬೇಕಾಗಿದೆ ಮತ್ತು ಆ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ಈ ವೈರ್ಫ್ರೇಮ್ ವಿನ್ಯಾಸಗಳು ಅಥವಾ ರೇಖಾಚಿತ್ರಗಳು ಸಹಾಯಕವಾಗುತ್ತವೆ ಇನ್ನೊಂದು ಮೇಲ್ಮೈ ಮಾದರಿಗಳು ಈ ಮೇಲ್ಮೈ ಮಾದರಿಗಳನ್ನು ಮುಖ್ಯವಾಗಿ ಕ್ಷೇತ್ರಗಳ ದೃಶ್ಯೀಕರಣಕ್ಕಾಗಿ ಬಳಸಲಾಗುತ್ತದೆ ಮತ್ತು ಅವು ಆ ವಸ್ತುವಿನ ಯಾವುದೇ ಗುಪ್ತ ರೇಖೆಗಳನ್ನು ತೆಗೆದುಹಾಕುತ್ತವೆ ನೀವು ವಸ್ತುವನ್ನು ಅಥವಾ ಮೇಲ್ಮೈಯಲ್ಲಿ ತಾಪಮಾನ ವಿತರಣೆಯನ್ನು ದೃಶ್ಯೀಕರಿಸಲು ಬಯಸುತ್ತೀರಿ ಬದಲಾಗಿ ನಾವು ವೈರ್ಫ್ರೇಮ್ ಮಾದರಿಯನ್ನು ಪೂರೈಸುತ್ತಿದ್ದರೂ ಅದು ಆ ಹಂತಗಳಲ್ಲಿನ ಸಮೀಕರಣಗಳನ್ನು ಪರಿಹರಿಸುತ್ತದೆ ಆದರೆ ತಾಪಮಾನ ವಿತರಣೆಯ ವರ್ಣರಂಜಿತ ಬಾಹ್ಯರೇಖೆ ಅಥವಾ ನೀವು ನೋಡಲು ಹೊರಟಿರುವ ವಿದ್ಯುತ್ಕಾಂತೀಯ ಕ್ಷೇತ್ರದಂತಹ ನಿಮ್ಮ ಮೇಲ್ಮೈ ಮಾಹಿತಿಯು ಈ ಮೇಲ್ಮೈ ಮಾದರಿಗಳಿಂದ ಉತ್ತಮವಾದ ಮನವಿಯನ್ನು ನೀಡುತ್ತದೆ ಒಂದು ಹಂತದಲ್ಲಿ ಮಾಹಿತಿಯು ಪ್ರತ್ಯೇಕ ಮಟ್ಟದಲ್ಲಿ ಲಭ್ಯವಿದ್ದರೂ ಎರಡು ಬಿಂದುಗಳು ನೂರಾರು ಬಿಂದುಗಳಾಗಿರಬಹುದು ಆದರೆ ಬಿಂದುವಿನಿಂದ ಸಂಭವಿಸುವ ಒಂದು ಪುನರ್ನಿರ್ಮಾಣ ಇರಬೇಕು ಆದ್ದರಿಂದ ಯಾವುದೇ ಮೇಲ್ಮೈ ಮಾಡೆಲಿಂಗ್ ಪರಿಕಲ್ಪನೆಯು ಪ್ರತ್ಯೇಕ ಮಾಹಿತಿಯಿಂದ ಅಂತಹ ರೀತಿಯ ಪ್ರಕ್ಷೇಪಣವನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಈ ಕಾರ್ ಬಾಡಿ ನಾವು ನೋಡುತ್ತಿರುವ ಯಾವುದೇ ಇದು ಕಣ್ಣುಗಳಿಗೆ ಸುಂದರವಾಗಿ ಕಾಣುತ್ತದೆ ಆದರೆ ಬಣ್ಣ ವ್ಯತಿರಿಕ್ತತೆ ಅಥವಾ ಬಹುಶಃ ಆ ವಸ್ತುವಿನ ವಕ್ರತೆಯ ಬಗ್ಗೆ ಅಗತ್ಯವಾದ ಮಾಹಿತಿ ಈ ರೀತಿಯ ವಿಷಯಗಳು ಪ್ರತ್ಯೇಕ ಮಾಹಿತಿಯಲ್ಲಿ ಲಭ್ಯವಿದೆ ಆ ಪ್ರತ್ಯೇಕ ಮಾಹಿತಿಯನ್ನು ಬಳಸಿಕೊಂಡು ನಾವು ರೆಂಡರಿಂಗ್ ತಂತ್ರಗಳೊಂದಿಗೆ ಹೋಗುತ್ತೇವೆ ಉತ್ತಮವಾದ ಮನವಿಯನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಆ ರೀತಿಯ ಪ್ರಕ್ರಿಯೆಯನ್ನು ನಾವು ಮೇಲ್ಮೈ ಮಾಡೆಲಿಂಗ್ ಎಂದು ಕರೆಯುತ್ತೇವೆ ಮತ್ತು ಈ ಮೇಲ್ಮೈ ಮಾದರಿಗಳು ಅವು ಯಾವುದೇ ದಪ್ಪವನ್ನು ಹೊಂದಿರುವುದಿಲ್ಲ ಅವು ಅಪರಿಮಿತವಾಗಿ ದಪ್ಪದಲ್ಲಿ ಚಿಕ್ಕದಾಗಿರುತ್ತವೆ ಅವುಗಳ ಉದ್ದ ಅಗಲ ಈ ಎತ್ತರ ಈ ರೀತಿಯ ವಿಷಯಗಳು ಮುಖ್ಯ ಆದರೆ ದಪ್ಪವಲ್ಲ ನಾವು ಅಂತಹ ರೀತಿಯ ವಸ್ತುಗಳನ್ನು ಹೊಂದಿದ್ದರೆ ನಾವು ಅದನ್ನು ಮೇಲ್ಮೈ ಮಾಡೆಲಿಂಗ್ ಬಳಸಿ ನಿರ್ಮಿಸುತ್ತೇವೆ ಎಂದು ಕರೆಯುತ್ತೇವೆ ದಪ್ಪವು ಇತರ ಆಯಾಮಗಳು ಸಹ ಮುಖ್ಯವಾದ ಕೆಲವು ವಸ್ತುಗಳು ಉದಾಹರಣೆಗೆ ಜೆಟ್ ಎಂಜಿನ್ಗಾಗಿ ಗ್ಯಾಸ್ ಟರ್ಬೈನ್ ಇರಬಹುದು ನೀವು ಟರ್ಬೈನ್ ಬ್ಲೇಡ್ಗಳು ಸಂಕೋಚಕಗಳು ಮತ್ತು ನಳಿಕೆಗಳಂತಹದ್ದನ್ನು ಹೊಂದಿರಬಹುದು ಫ್ಯಾನ್ಗಳು ಮತ್ತು ಇತರ ರೀತಿಯ ವಸ್ತುಗಳು ಇವೆ ಕೆಲವು ಭಾಗಗಳು ಫ್ಯಾನ್ ಬ್ಲೇಡ್ಗಳಂತೆ ಮೇಲ್ಮೈಯಾಗಿದ್ದು ಇವು 0 ದಪ್ಪವನ್ನು ಹೊಂದಿರುತ್ತವೆ ಆದರೆ ಅವುಗಳಲ್ಲಿ ಕೆಲವು ನಳಿಕೆಗಳನ್ನು ಇಷ್ಟಪಡುತ್ತವೆ ಮತ್ತು ಬಹುಶಃ ಆ ವಸ್ತುವಿನ ಶಾಫ್ಟ್ ಇವು ಮೂರು ಆಯಾಮದ ವಸ್ತುಗಳು ಆದ್ದರಿಂದ ನಾವು ಘನ ಮಾದರಿಗಳು ಎಂದು ಕರೆಯುವಂತಹ ವಿಷಯಗಳನ್ನು ಒದಗಿಸಲು ಹೋದರೆ ವಿವರವಾದ ನೋಟ ಎಲ್ಲಾ ಮೂರು ಆಯಾಮದ ಕಂಪ್ಯೂಟರ್ ಗ್ರಾಫಿಕ್ಸ್ ಪ್ರಾತಿನಿಧ್ಯದ ದೃಷ್ಟಿಯಿಂದ ಅವುಗಳನ್ನು ವೈರ್ಫ್ರೇಮ್ ಮಾದರಿಗಳು ಮೇಲ್ಮೈ ಮಾದರಿಗಳು ಮತ್ತು ಘನ ಮಾದರಿಗಳಾಗಿ ವರ್ಗೀಕರಿಸಲಾಗುತ್ತದೆ ನೀವು ಘನ ಮಾದರಿಗಳೊಂದಿಗೆ ಹೋಗುತ್ತಿದ್ದರೆ ಅದಕ್ಕೆ ಅಗಾಧ ಅಥವಾ ದೈತ್ಯಾಕಾರದ ಕಂಪ್ಯೂಟರ್ ಮೆಮೊರಿ ಅಗತ್ಯವಿದೆ ಈ ಎಲ್ಲಾ ಹಂತಗಳಲ್ಲಿ ನೀವು ಮಾಹಿತಿಯನ್ನು ಸಂಗ್ರಹಿಸಬೇಕು ವೈರ್ಫ್ರೇಮ್ ಮತ್ತು ಘನ ಮಾದರಿಗಳ ನಡುವೆ ಮೇಲ್ಮೈ ಇರುತ್ತದೆ ಆದ್ದರಿಂದ ಈ ವೈರ್ಫ್ರೇಮ್ ಮಾದರಿಗಳ ಬಗ್ಗೆ ವಿವರವಾಗಿ ನೋಡೋಣ ಸಾಮಾನ್ಯವಾಗಿ ಯಾವುದೇ ಮೂರು ಆಯಾಮದ ವಸ್ತು ನಾವು ಅದನ್ನು ವೈರ್ಫ್ರೇಮ್ಗಳ ಮೂಲಕ ಸಂಪರ್ಕಿಸಲು ಹೋದರೆ ಇದರರ್ಥ ನಾವು ಶೃಂಗಗಳಂತಹ ಮತ್ತು ಅಂಚುಗಳಂತಹದನ್ನು ಗುರುತಿಸಲಿದ್ದೇವೆ ಉದಾಹರಣೆಗೆ ನಾನು ಘನವನ್ನು ವೈರ್ಫ್ರೇಮ್ ಮಾದರಿಯಲ್ಲಿ ಪ್ರತಿನಿಧಿಸಲು ಬಯಸಿದರೆ ನನಗೆ ಬೇಕಾಗಿರುವುದು ಶೃಂಗಗಳು ಮತ್ತು ಈ ಶೃಂಗಗಳು ಸಂಪರ್ಕಗೊಂಡಿರುವ ಲಿಂಕ್ ಮಾಡಲಾದ ಡೇಟಾ ರಚನೆಗಳಂತಹ ಕೆಲವು ಹೆಚ್ಚಿನ ಮಾಹಿತಿಗಳು ನಮಗೆ ಬೇಕಾಗುತ್ತವೆ ಆ ಮಾಹಿತಿಯು ನಮಗೆ ತಿಳಿದಿದ್ದರೆ ಮಾತ್ರ ನಾವು ಈ ಅಂಚುಗಳಿಂದ ಸಂಪರ್ಕ ಹೊಂದಿರಬೇಕಾದ ಈ ಎರಡನ್ನು ಪ್ರತಿನಿಧಿಸುವ ಸ್ಥಿತಿಯಲ್ಲಿರುತ್ತೇವೆ ಇವುಗಳನ್ನು ಆ ಅಂಚುಗಳಿಂದ ಸಂಪರ್ಕಿಸಬೇಕು ಇವುಗಳನ್ನು ಆ ಅಂಚುಗಳಿಂದ ಸಂಪರ್ಕಿಸಲಾಗಿದೆ ಮತ್ತು ಆದ್ದರಿಂದ ಸರಿಯಾದ ಡೇಟಾ ನಿರ್ವಹಣೆ ಬೇಕಾಗುತ್ತದೆ ಆದ್ದರಿಂದ ವೈರ್ಫ್ರೇಮ್ ಮಾದರಿಯಲ್ಲಿ ನಾವು ಈ ರೀತಿಯ ಗುಪ್ತ ರೇಖೆಗಳನ್ನು ತೋರಿಸುವುದಿಲ್ಲ ಆದರೆ ಇದು V ಮತ್ತು ಈ ಅಂಚುಗಳನ್ನು ಹೊಂದಿರುತ್ತದೆ ಯಾವುದೇ ಮೂರು ಆಯಾಮದ ವಸ್ತುಗಳನ್ನು ನಾವು ಪ್ರತಿನಿಧಿಸಲು ಬಯಸುತ್ತೇವೆ ಇವುಗಳನ್ನು ಸಂಪರ್ಕಿಸಲು ನಮಗೆ ಅಗತ್ಯವಿರುವ ಕನಿಷ್ಠ ಮಾಹಿತಿ ಇವು ಈಗ ಈ ನೋಡ್ಗಳು ಶೃಂಗಗಳು ಅಂಚುಗಳು ಮತ್ತು ಇತರ ರೀತಿಯ ಸಂರಚನೆಯನ್ನು ಟ್ರ್ಯಾಕ್ ಮಾಡುವ ವಿಷಯದಲ್ಲಿ ನಾವು ಜಾಗರೂಕರಾಗಿರದಿದ್ದರೆ ಅದೇ ಅಂಶಗಳು ನಮಗೆ ದಾರಿತಪ್ಪಿಸುವ ಮಾಹಿತಿಯನ್ನು ಸಹ ನೀಡಬಹುದು ನಾವು ಈ ಮಾಹಿತಿಯನ್ನು ಎಚ್ಚರಿಕೆಯಿಂದ ಸಂಪರ್ಕಿಸುವ ಸ್ಥಿತಿಯಲ್ಲಿಲ್ಲದಿದ್ದರೆ ಬಹುಶಃ ಇದು ಅಲ್ಲಿಗೆ ಹೋಗಬಹುದು ಮತ್ತು ಇದು ಒಂದು ಸಂಕೀರ್ಣವಾದ ಚಿತ್ರವಾಗಲಿದೆ ಮತ್ತು ಅದನ್ನು ಸಹ ನಾವು ಗಮನಿಸಬಹುದು ಆದ್ದರಿಂದ ನಾವು ವೈರ್ಫ್ರೇಮ್ ಮಾದರಿಗಳನ್ನು ಬಳಸುತ್ತಿರುವಾಗ ಈ ಶೃಂಗಗಳು ಅವುಗಳ ಲಿಂಕ್ಗಳನ್ನು links ಸರಿಹೊಂದಿಸುತ್ತವೆ ಹೈರಾರ್ಕಿಗಳನ್ನು ಎಚ್ಚರಿಕೆಯಿಂದ ಅನುಸರಿಸಬೇಕು ಸಾಮಾನ್ಯವಾಗಿ ಈ ವೈರ್ಫ್ರೇಮ್ ಮಾದರಿಗಳು ಗಾತ್ರ ಮತ್ತು ದೃಷ್ಟಿಕೋನಗಳಂತಹ ಸಮತಲಗಳ ಮಾಹಿತಿಯನ್ನು ಒಳಗೊಂಡಿರುತ್ತವೆ ಮೇಲ್ಮೈ 40 ಡಿಗ್ರಿ 50 ಡಿಗ್ರಿಗಳಿಂದ ಆಧಾರಿತವಾಗಿದೆಯೆ ಮತ್ತು ಈ ಎಲ್ಲಾ ಮಾಹಿತಿಯು ಅಂಚುಗಳ ಗುಂಪಿಗೆ ಸಂಬಂಧಿಸಿದೆ ಆದ್ದರಿಂದ ನಾವು ಯಾವಾಗಲೂ ಅಂಚುಗಳನ್ನು ಒಳಗೊಂಡಿದ್ದೇವೆ ಈ ರೀತಿಯದ್ದು ಒಂದು ಅಂಚು ಮತ್ತು ಇದು ಇನ್ನೊಂದು ಅಂಚು ಮತ್ತು ಹೀಗೆ ಆದ್ದರಿಂದ ಅಂಚುಗಳ ಸೆಟ್ ಯಾವಾಗಲೂ ಇರುತ್ತದೆ ಮತ್ತು ಈ ಅಂಚುಗಳು ಸಾಮಾನ್ಯವಾಗಿ ಪರಸ್ಪರ ಛೇದಿಸಿ ಅದನ್ನು ಮೂರು ಆಯಾಮದ ವಸ್ತುವನ್ನಾಗಿ ಮಾಡುತ್ತದೆ ಮತ್ತು ಸಾಮಾನ್ಯವಾಗಿ ನಾವು ಈ ಶೃಂಗಗಳನ್ನು ರೇಖೆಗಳ ಮೂಲಕ ಮಾತ್ರ ಸಂಪರ್ಕಿಸುವುದು ಅನಿವಾರ್ಯವಲ್ಲ ಅವುಗಳನ್ನು ವಕ್ರಾಕೃತಿಗಳ ಮೂಲಕವೂ ಸಂಪರ್ಕಿಸಬಹುದು ಇಲ್ಲಿ ನಾವು ಅಂಚುಗಳೆಂದು ವ್ಯಾಖ್ಯಾನಿಸುತ್ತಿರುವ ಬಿಂದುಗಳಾಗಿದ್ದರೆ ಅಂತಹ ಉದಾಹರಣೆ ಸಿಲಿಂಡರ್ ಅನ್ನು ನಾವು ಹೊಂದಿದ್ದೇವೆ ನಂತರ ನಾವು ಚಾಪಗಳಿಂದಲೂ ನಿರ್ಮಿಸಬಹುದು ನಾನು ಇದೇ ರೀತಿಯ ವಸ್ತುಗಳನ್ನು ಪುನರಾವರ್ತಿಸಿದರೆ ಬಹುಶಃ ನಾನು ಮೂರು ಆಯಾಮದ ಆಕಾರಗಳನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಉದಾಹರಣೆಗೆ ನಾನು ತುಂಬಾ ಉದ್ದವಾದ ಪೈಪ್ನಂತೆ ಏನನ್ನಾದರೂ ಹೊಂದಲು ಬಯಸಿದರೆ ಆ ರೀತಿಯ ಸಿಲಿಂಡರಾಕಾರದ ಅಂಶಗಳನ್ನು ನಾವು ಅನೇಕ ಸಾಲಿನ ಮೂಲಕ ಸಂಪರ್ಕಿಸಿದ್ದೇವೆ ನಾವು ಪೈಪ್ ಬೆಂಡ್ ಹೊಂದಿದ್ದರೆ ಮತ್ತೆ ಆ ಸಿಲಿಂಡರ್ ಭಾಗಗಳ ಕೆಲವು ಭಾಗ ಇತರ ಕೆಲವು ರೀತಿಯ ವಕ್ರಾಕೃತಿಗಳು ಮತ್ತು ಕಮಾನುಗಳಿಂದ ನಾವು ಅದನ್ನು ಸಂಪರ್ಕಿಸುವ ಸ್ಥಿತಿಯಲ್ಲಿರುತ್ತೇವೆ ಒಟ್ಟಾರೆಯಾಗಿ ವೈರ್ಫ್ರೇಮ್ ಮಾದರಿಯು ಯಾವಾಗಲೂ ಶೃಂಗಗಳ ನಿರ್ದೇಶಾಂಕ ಮೌಲ್ಯಗಳನ್ನು ಹೊಂದಿರುತ್ತದೆ ಮತ್ತು ನಿರ್ದಿಷ್ಟ ಅಂಚುಗಳಿಗೆ ಸಂಬಂಧಿಸಿದ ಶೃಂಗಗಳು ಯಾವುವು ಮತ್ತು ಈ ಅಂಚುಗಳಿಂದ ಯಾವುದೇ ಮುಖಗಳು ರೂಪುಗೊಳ್ಳುತ್ತವೆಯೇ ಇವು ಪ್ರಮುಖ ಮಾಹಿತಿ ಈಗ ನಾವು ಈ ಅಂಚುಗಳನ್ನು ನೋಡುತ್ತಿರುವಾಗ ಎಚ್ಚರಿಕೆಯಿಂದ ಡೇಟಾಬೇಸ್ ರಚನೆಗಳನ್ನು ಶೃಂಗಗೊಳಿಸುತ್ತದೆ ವಿಭಿನ್ನ ರೀತಿಯ ಕಾರ್ಯಾಚರಣೆಗಳು ಅಥವಾ ಬಹುಶಃ ಬಳಸಬಹುದಾದ ಸಂಯೋಜನೆಗಳು ಇವೆ ಅವುಗಳಲ್ಲಿ ಒಂದು ಸಂಬಂಧಿತ ಆಪರೇಟರ್ಗಳು ಅಲ್ಲಿ ನಾವು ಸಂಗ್ರಹಿಸಲು ಪಟ್ಟಿಗಳು ಮತ್ತು ದೋಷಗಳ ಗುಂಪನ್ನು ಬಳಸುತ್ತೇವೆ ಶೃಂಗದ ಪಟ್ಟಿ ಯಾವುದು V 1 V2 V 3 V 4 ನಂತಹದ್ದು ತದನಂತರ ಅಂಚಿನ ಪಟ್ಟಿಯ ಬಗ್ಗೆ ಏನಾದರೂ ಆ ಶೃಂಗಗಳು ಯಾವುವು ಆದ್ದರಿಂದ ಅದು ಅಂಚನ್ನು ರೂಪಿಸುತ್ತದೆ ಇಲ್ಲಿ ಈ 0 0 1 0 0 0 1 0 0 0 1 ಆದರೂ ಅದು ಘನಾಕೃತಿಯಾಗಿರಬಹುದು ಅದನ್ನು ಕಂಪ್ಯೂಟರ್ಗೆ ಕಲಿಸಲು ನಾವು ಶೃಂಗಗಳ ಮಾಹಿತಿಯನ್ನು ಮಾತ್ರವಲ್ಲದೆ ಸಂಪರ್ಕಗೊಂಡಿರುವ ಎರಡು ಶೃಂಗಗಳ ಮಾಹಿತಿಯನ್ನು ಸಂಗ್ರಹಿಸಬೇಕು ಆದ್ದರಿಂದ ಇಲ್ಲಿ ನಾಲ್ಕು ಶೃಂಗಗಳಿಗೆ ನಮ್ಮಲ್ಲಿ 1 2 3 4 5 6 ಸಂಯೋಜನೆಗಳಂತೆ ಸಂಯೋಜನೆ ಇದೆ ನಾವು ನಿರ್ಮಿಸಬೇಕಾದ 4 ರಿಂದ ಎರಡು ಜೋಡಿಗಳ ನಡುವಿನ ಸಂಯೋಜನೆಯಾಗಿದೆ ನಾವು ಅದನ್ನು ಕಂಪ್ಯೂಟರ್ಗೆ ಕಲಿಸುವ ವಿಧಾನ ಅಥವಾ ಅದು ನಿರ್ದಿಷ್ಟ ಘನದದ್ದಾಗಿದೆ ಎಂದು ಹೇಳಲು ಅದನ್ನು ಸಂಗ್ರಹಿಸುತ್ತೇವೆ ಅಂತೆಯೇ ಮರದ ರಚನೆಗಳು ಇರುತ್ತವೆ ಒಬ್ಬರು ಜಾಗರೂಕರಾಗಿರಬೇಕು ವಸ್ತು ಯಾವುದು ಯಾವ ಮೇಲ್ಮೈಗಳು ಸಂಪರ್ಕ ಹೊಂದಿವೆ ಮತ್ತು ಪ್ರತಿ ಮೇಲ್ಮೈ ಎಷ್ಟು ಅಂಚುಗಳಿವೆ ಮತ್ತು ಆ ಅಂಚುಗಳಲ್ಲಿ ಶೃಂಗಗಳು ಮತ್ತು ಆ ಶೃಂಗಗಳಲ್ಲಿ x y ಮಾಹಿತಿ ಯಾವುವು ಆದ್ದರಿಂದ ಒಂದು ವಿವರವಾದ ಶ್ರೇಣೀಕೃತ ರಚನೆಯು ಅದರೊಂದಿಗೆ ಹೋಗಬೇಕಾಗಿದೆ ಆದ್ದರಿಂದ ಅಲ್ಲಿ ನಿಮ್ಮ ಮೂಲ ಪ್ರೋಗ್ರಾಮಿಂಗ್ ಒಂದು ಪರಿಕಲ್ಪನೆಯು ಚಿತ್ರಕ್ಕೆ ಬರುತ್ತದೆ ಕೆಲವೊಮ್ಮೆ ವರ್ಗವನ್ನು ವ್ಯಾಖ್ಯಾನಿಸುವುದು ಈ ಅಂಶಗಳನ್ನು ಸಂಪರ್ಕಿಸಲು ಉಪಯುಕ್ತ ಪರಿಕಲ್ಪನೆಯಾಗಿದೆ ಮತ್ತು ನೀವು ಈ ಬಿಂದುಗಳನ್ನು ಸಂಪರ್ಕಿಸುವಾಗ ನೆಟ್ವರ್ಕ್ ಸಹ ಒಳಗೊಂಡಿರುತ್ತದೆ ಉದಾಹರಣೆಗೆ ಡೇಟಾ ಪಾಯಿಂಟ್ಗಳು ಸ್ವಾಭಾವಿಕವಾಗಿ ಚಿತ್ರಕ್ಕೆ ಬರುತ್ತವೆ E 1 E 4 E 6 ಅಂಚುಗಳನ್ನು ಹೊಂದಿರುವ ಮೇಲ್ಮೈಯಂತೆ ಆದ್ದರಿಂದ E 1 ಅನ್ನು ನಿರ್ಮಿಸಲು ಬಹುಶಃ ನೀವು 1 ಮತ್ತು 2 ಪಾಯಿಂಟ್ಗಳನ್ನು ಬಳಸುತ್ತಿರಬಹುದು ಆದ್ದರಿಂದ ಇವುಗಳನ್ನು ಸ್ವಾಭಾವಿಕವಾಗಿ ಪಾಯಿಂಟೆಡ್ ವೇರಿಯೇಬಲ್ ಆಗಿ ಸಂಪರ್ಕಿಸಲಾಗಿದೆ ಸಾಮಾನ್ಯವಾಗಿ ಪ್ರತಿ ಶೃಂಗದಲ್ಲಿ x y z ಎಂಬ 3 ನಿರ್ದೇಶಾಂಕಗಳಿವೆ ಮತ್ತು ಪ್ರತಿ ಅಂಚನ್ನು ಎರಡು ಶೃಂಗಗಳಿಂದ ಬೇರ್ಪಡಿಸಲಾಗುತ್ತದೆ ನಾನು ಅಂಚಿನಂತೆ ಹೇಳುತ್ತಿದ್ದರೆ ಎರಡೂ ತುದಿಗಳು ಈ ಶೃಂಗಗಳನ್ನು ಹೊಂದಿರಬೇಕು ಮತ್ತು ಸಾಮಾನ್ಯವಾಗಿ ಪ್ರತಿ ಶೃಂಗದಲ್ಲಿ ಕನಿಷ್ಠ 3 ಅಂಚುಗಳು ಛೇದಿಸಿಬೇಕು ಏನೋ ಇದು ಶೃಂಗ ಎಂದು ನಾನು ಹೇಳುತ್ತಿದ್ದರೆ ಬಹುಶಃ ಒಂದು ಅಂಚು ಇರಬಹುದು ಇನ್ನೊಂದು ಅಂಚು ಬರುತ್ತಿದೆ ಇನ್ನೊಂದು ಅಂಚು ಹೋಗುತ್ತಿದೆ ಆ ರೀತಿಯಲ್ಲಿ ನೆಟ್ವರ್ಕ್ ಅನ್ನು ನಿರ್ಮಿಸಲಾಗುತ್ತದೆ ಮುಖದಂತಹದನ್ನು ವ್ಯಾಖ್ಯಾನಿಸಲು ನಿಮಗೆ 3 ಅಂಚುಗಳು ಬೇಕಾಗುತ್ತವೆ ಉದಾಹರಣೆಗೆ ಇಲ್ಲಿ ನಾವು ತ್ರಿಕೋನ ಮುಖವನ್ನು ಹೊಂದಿದ್ದೇವೆ ಇದು 1 ನೇ ಎಡ್ಜ್ 2 ನೇ ಎಡ್ಜ್ 3 ನೇ ಎಡ್ಜ್ ಬಹುಶಃ ಶೃಂಗಗಳು V1 V 2 ಮತ್ತು V 3 ಆಗಿರಬಹುದು ನಾನು ಹೇಳಿದಂತೆ ಈ ವೈರ್ಫ್ರೇಮ್ ಮಾದರಿಗಳು ಮೂರು ಆಯಾಮದ ವಸ್ತುವಿನ ಕಡಿಮೆ ಆಯಾಮದ ಪ್ರಾತಿನಿಧ್ಯವಾಗಿದೆ ಇದು 3D ವಸ್ತುವನ್ನು ಪ್ರತಿನಿಧಿಸುವ ಕನಿಷ್ಠ ಮಾರ್ಗವಾಗಿದೆ ನೀವು ಜಾಮಿಟ್ರಿಯನ್ನು ಲೋಡ್ ಮಾಡುವಾಗ ಅಥವಾ ಬಹುಶಃ ಜ್ಯಾಮಿತಿಯನ್ನು ವಿಶ್ಲೇಷಿಸುವಾಗ ಅಥವಾ ಜಾಮಿಟ್ರಿಯನ್ನು ಪೋಸ್ಟ್ ಪ್ರೊಸೆಸಿಂಗ್ ಮಾಡುವಾಗ ನಿಮ್ಮ ದೃಷ್ಟಿಯಿಂದ ಮಾತ್ರವಲ್ಲ ಇಂಜಿನಿಯರಿಂಗ್ ವಿನ್ಯಾಸದ ದೃಷ್ಟಿಕೋನಕ್ಕೂ ಸಹ ಇದರ ಅನುಕೂಲಗಳಿವೆ ಈ ವೈರ್ಫ್ರೇಮ್ ಮಾದರಿಗಳು ಅದನ್ನು ಕಂಪ್ಯೂಟರ್ನಲ್ಲಿ ಲೋಡ್ ಮಾಡುವುದು ಸುಲಭ ಮತ್ತು ಮೆಮೊರಿಯನ್ನು ಸಹ ತೆರವುಗೊಳಿಸುತ್ತವೆ ಅವು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಹಿತಿಯನ್ನು ತಲುಪಿಸಬಹುದು ಮತ್ತು ನಾವು ಸುಲಭವಾಗಿ ವೀಕ್ಷಿಸಬಹುದಾದ ಬಹು ವೀಕ್ಷಣೆಗಳನ್ನು ಸಹ ಹೊಂದಿರುತ್ತೇವೆ ನಾವು ನೋಡುತ್ತಿರುವ ಯಾವುದೇ ಸಾಲುಗಳು ಮೇಲ್ಮೈಗಳ ಛೇದಕ ಎಂದು ಭಾವಿಸಲಾಗಿದೆ ಇದರರ್ಥ ಸಂಪರ್ಕಗೊಂಡಿರುವ ಮೇಲ್ಮೈ ಗಳು ಯಾವುವು ಎಂಬುದರ ಕುರಿತು ನಮಗೆ ಒಂದು ಕಲ್ಪನೆ ಇದೆ ವಸ್ತುಗಳನ್ನು ವಿನ್ಯಾಸಗೊಳಿಸುವಂತಹ ಯಾವುದೇ ನಿರಂತರ ವಿಶ್ಲೇಷಣೆಗಾಗಿ ಇಂಜಿನಿಯರಿಂಗ್ ಸೀಮಿತ ಅಂಶ ವಿಶ್ಲೇಷಣೆಯಲ್ಲಿ ನಾವು ಕರೆಯುವ ಜನಪ್ರಿಯ ಸಂಖ್ಯಾತ್ಮಕ ವಿಧಾನಗಳಲ್ಲಿ ಒಂದಾಗಿದೆ ಈ ವೈರ್ಫ್ರೇಮ್ ಮಾದರಿಗಳು ಡೇಟಾವನ್ನು ವಿಶ್ಲೇಷಿಸುವ ಆರಂಭಿಕ ಹಂತವಾಗಿದೆ ಈ ದಿನಗಳಲ್ಲಿ ಜನರು ಕಂಪ್ಯೂಟರ್ ನಿಯಂತ್ರಿತ ಯಂತ್ರಗಳು CNC ಯಂತ್ರಗಳನ್ನು ಬಳಸುತ್ತಾರೆ ಈ ರೀತಿಯ ಯಂತ್ರಗಳಿಗೆ ಈ ತಂತಿ ಮಾದರಿಗಳ ಮಾಹಿತಿಯನ್ನು ನೇರವಾಗಿ ಪೂರೈಸಬಹುದು ಆದ್ದರಿಂದ ತಿರುವು ಮತ್ತು ಇತರ ವಿಷಯಗಳಂತಹ ಅಗತ್ಯವಾದ ಕಾರ್ಯಾಚರಣೆಗಳನ್ನು ಸುಲಭವಾಗಿ ರಚಿಸಬಹುದು ನಾವು ನಿರ್ಮಿಸಲು ಬಯಸುವ ಯಾವುದೇ ಉನ್ನತ ಆದೇಶದ ಮಾದರಿಗಳು ವೈರ್ಫ್ರೇಮ್ ಮೂಲ ಹಂತವಾಗಿದೆ ಯಾವ ಅಂಚುಗಳನ್ನು ಸಂಪರ್ಕಿಸಲಾಗಿದೆ ಎಂಬ ಈ ಪಟ್ಟಿಯೊಂದಿಗೆ ನಾವು ಜಾಗರೂಕರಾಗಿರದಿದ್ದರೆ ಅವುಗಳು ಕೆಲವು ಅನಾನುಕೂಲಗಳನ್ನು ಹೊಂದಿವೆ ಅದು ಹಾಗಲ್ಲ ನಾವು ಯಾವ ರೀತಿಯ 3D ವಸ್ತುವನ್ನು ನೋಡುತ್ತಿದ್ದೇವೆ ಎಂಬುದನ್ನು ಗುರುತಿಸುವುದು ಸುಲಭ ಉದಾಹರಣೆಗೆ ಇದನ್ನು ನೋಡೋಣ ನಮ್ಮಲ್ಲಿ ಇವು ಶೃಂಗಗಳಾಗಿವೆ ಒಂದು ವೇಳೆ ಈ ಡೇಟಾ ಪಾಯಿಂಟ್ಗಳ ಶೃಂಗಗಳು ಮಾತ್ರ ಲಭ್ಯವಿದ್ದರೆ ಮತ್ತು ಅಂಚುಗಳಂತೆ ಸಂಪರ್ಕಗೊಂಡಿರುವ ಶೃಂಗಗಳ ವಿಷಯದಲ್ಲಿ ಹೊಂದಿಕೆಯಾಗುವುದಿಲ್ಲ ನಂತರ ವಸ್ತುವನ್ನು ಆ ರೀತಿಯಲ್ಲಿ ಪ್ರತಿನಿಧಿಸಬಹುದು ಅದನ್ನು ಆ ರೀತಿಯಲ್ಲಿಯೂ ಪ್ರತಿನಿಧಿಸಬಹುದು ಮತ್ತು ಅದನ್ನು ಆ ರೀತಿಯಲ್ಲಿ ಅಥವಾ ಗಮನಿಸಬಹುದಾದ ಯಾವುದೇ ವಸ್ತುವನ್ನು ಪ್ರತಿನಿಧಿಸಬಹುದು ಆದ್ದರಿಂದ ವೈರ್ಫ್ರೇಮ್ ಮಾದರಿಗಳನ್ನು ಬಳಸುವ ವಿಷಯದಲ್ಲಿ ಒಬ್ಬರು ಜಾಗರೂಕರಾಗಿರಬೇಕು ಆದ್ದರಿಂದ ಮೇಲ್ಮೈ ನಿರ್ಮಾಣದ ವಿಷಯದಲ್ಲಿ ಯಾವಾಗಲೂ ಅಸ್ಪಷ್ಟತೆ ಇರುತ್ತದೆ ಮತ್ತು ಅದು ವಸ್ತುವಿನ ಪರಿಮಾಣಗಳು ಮತ್ತು ಮೇಲ್ಮೈಗಳ ಬಗ್ಗೆ ಏನನ್ನೂ ವ್ಯಾಖ್ಯಾನಿಸುವುದಿಲ್ಲ ಸಾಮಾನ್ಯವಾಗಿ ಅಸ್ಪಷ್ಟತೆಯನ್ನು ಊಯಿಸುವುದು ಕಷ್ಟ ಅಥವಾ ವ್ಯಾಖ್ಯಾನಿಸುವುದು ಕಷ್ಟ ಮತ್ತು ಎರಡು ಮುಖಗಳ ನಡುವಿನ ಇಂಟರ್ಸೆಕ್ಷನ್ ರೇಖೆ ಅಥವಾ ಇಂಟರ್ಸೆಕ್ಷನ್ ಮಾದರಿಗಳಂತಹ ಕಂಪ್ಯೂಟೇಶನಲ್ ಮಾಹಿತಿಯನ್ನು ನಿರ್ಧರಿಸುವ ಸಾಮರ್ಥ್ಯವನ್ನು ಅವರು ಹೊಂದಿಲ್ಲ ನೀವು ಎರಡು ಮೂರು ಮಾದರಿಗಳನ್ನು ಹೊಂದಿರುವಾಗ ಅವುಗಳು ಪರಸ್ಪರ ಛೇದಿಸುತ್ತವೆ ಅವರು ಈ ವಕ್ರಾಕೃತಿಗಳನ್ನು ಪ್ರತಿನಿಧಿಸುತ್ತಾರೆ ಸಂಪರ್ಕಗಳು ಸ್ವಲ್ಪ ಕಷ್ಟಕರವಾಗುತ್ತವೆ ಈಗ ನಾವು ಇತರ ವಸ್ತುವಿನ ಮೇಲ್ಮೈ ಮಾದರಿಯನ್ನು ನೋಡುತ್ತೇವೆ ಆದ್ದರಿಂದ ಮೂರು ಪ್ರಭೇದಗಳಿವೆ ಎಂದು ನಾವು ಕಲಿತಿದ್ದೇವೆ ಒಂದು ವೈರ್ಫ್ರೇಮ್ ಮಾದರಿ ಮೇಲ್ಮೈ ಮಾದರಿಗಳು ಮತ್ತು ಘನ ಮಾದರಿಗಳು ಆದ್ದರಿಂದ ಈಗ ನಾವು ಈ ಮೇಲ್ಮೈ ಮಾದರಿಗಳಿಗಾಗಿ ಹೋಗುತ್ತಿದ್ದೇವೆ ಮೇಲ್ಮೈ ಮಾದರಿಯು ವಸ್ತುವಿನ ಚರ್ಮವನ್ನು ಪ್ರತಿನಿಧಿಸುತ್ತದೆ ಈ ಚರ್ಮಗಳಿಗೆ ಯಾವುದೇ ದಪ್ಪ ಅಥವಾ ವಸ್ತು ಇರುವುದಿಲ್ಲ ಮತ್ತು ಸಾಮಾನ್ಯವಾಗಿ ಈ ಮೇಲ್ಮೈಗಳನ್ನು ನಾವು ಗಣಿತದ ಕಾರ್ಯಗಳಿಂದ ವ್ಯಾಖ್ಯಾನಿಸುತ್ತೇವೆ ಯಾವುದನ್ನಾದರೂ ಮೇಲ್ಮೈ ಎಂದು ವ್ಯಾಖ್ಯಾನಿಸಲು ನಾವು ನಿಯತಾಂಕ ವ್ಯತ್ಯಾಸವನ್ನು ಬಳಸುತ್ತೇವೆ ಮತ್ತು ಈ ಮೇಲ್ಮೈ ಮಾದರಿಗಳು ವೈರ್ಫ್ರೇಮ್ ಮಾದರಿಗಳಲ್ಲಿ ರೇಖೆಗಳನ್ನು ಮರೆಮಾಚುವ ಮೂಲಕ ಕಂಡುಬರುವ ಯಾವುದೇ ಅಸ್ಪಷ್ಟತೆ ಅಥವಾ ಅನನ್ಯತೆಯನ್ನು ತೆಗೆದುಹಾಕುತ್ತದೆ ಮತ್ತು ಉತ್ತಮ ದೃಶ್ಯೀಕರಣ ಮತ್ತು ರೆಂಡರಿಂಗ್ ಮೇಲ್ಮೈ ಮಾದರಿಗಳಲ್ಲಿ ಮಾತ್ರ ಸಾಧ್ಯ ಮತ್ತು ವಸ್ತುಗಳು ಈ ನೆಟ್ವರ್ಕ್ನಲ್ಲಿ ಹೆಚ್ಚು ನೈಜವಾಗಿ ಕಾಣುತ್ತವೆ ಉದಾಹರಣೆಗೆ ಅಚ್ಚು ವಿನ್ಯಾಸಗಳಂತೆ ಡೈ ವಿನ್ಯಾಸ ಈ ರೀತಿಯ ಮಾದರಿಗಳನ್ನು ಈ ಮೇಲ್ಮೈ ಮಾದರಿಗಳಿಂದ surface models ಸುಲಭವಾಗಿ ನಿರ್ಮಿಸಬಹುದು ಹಡಗು ಹಲ್ಗಳು ಏರ್ಪ್ಲೇನ್ ಫ್ಯೂಸ್ಲೇಜ್ಗಳು ಮತ್ತು ಕಾರ್ ಬಾಡಿಗಳಂತಹ ಸಂಕೀರ್ಣ ಮುಕ್ತ ರೂಪುಗೊಂಡ ಮೇಲ್ಮೈಗಳು ನಾವು ಈ ಮೇಲ್ಮೈ ಮಾದರಿಗಳನ್ನು ಬಳಸಬಹುದು ಮತ್ತು ಒರಟುತನ ಬಣ್ಣ ಪ್ರತಿಫಲನ ನಾವು ಅದನ್ನು ಮೇಲ್ಮೈ ಮಾದರಿಗಳಲ್ಲಿ ಸುಲಭವಾಗಿ ನಿಯೋಜಿಸಬಹುದು ತಂತಿ ಮಾದರಿಗಳ ಈ ಪರಿಕಲ್ಪನೆಯು 1900 ರ ಸುಮಾರಿಗೆ ಜನರು ಸೀಮಿತ ವಿವೇಚನೆಯನ್ನು ನೋಡಲು ಪ್ರಯತ್ನಿಸಿದಾಗ ಮತ್ತು ಮೇಲ್ಮೈಗಳನ್ನು ಪ್ರತಿನಿಧಿಸುತ್ತದೆ ಮೇಲ್ಮೈಗಳನ್ನು ಸಂಪರ್ಕಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ವೈರ್ಫ್ರೇಮ್ಗಳಂತಹ ಈ ಚುಕ್ಕೆಗಳೊಂದಿಗೆ ಹೋಗುತ್ತಿದ್ದ ಜನರನ್ನು ಮರಳಿ ಪಡೆಯಲು ಪ್ರಾರಂಭಿಸಿದರು ನಂತರ 1930 ರ 40 ರ ದಶಕ ಜನರು ಮೇಲ್ಮೈ ಮಾದರಿಗಳನ್ನು ನೋಡಲು ಪ್ರಾರಂಭಿಸಿದರು ಏಕೆಂದರೆ ಅವರು ಡ್ರ್ಯಾಗ್ ಆಬ್ಜೆಕ್ಟ್ಗಳ ಮೇಲೆ ಎತ್ತುವ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಉದಾಹರಣೆಗೆ ಇಲ್ಲಿ ನಾವು ವಿಮಾನವನ್ನು ತೋರಿಸುತ್ತಿದ್ದೇವೆ ಮೇಲ್ಮೈ ಯಾವಾಗಲೂ ಆಂತರಿಕವಾಗಿರುವುದರಿಂದ ಹೇಗಿರಬೇಕು ಹಳೆಯ ದಿನಗಳ ವಿಮಾನವು ಯಾವಾಗಲೂ ಆಂತರಿಕ ರಚನೆಯನ್ನು ಹೊಂದಿರುತ್ತದೆ ಅದರ ಮೇಲೆ ನೀವು ಅದನ್ನು ಮೇಲ್ಮೈಗಳಿಂದ ಮುಚ್ಚುತ್ತೀರಿ ಈಗ ಆ ವಿಮಾನವನ್ನು ಆ ವಿಮಾನದಲ್ಲಿ ಹೇಗೆ ಆನ್ ಮಾಡಬೇಕೆಂದು ಭಾವಿಸಲಾಗಿದೆಯೆಂದರೆ ಆ ವಸ್ತುವಿನ ಮೇಲೆ ಕಡಿಮೆ ಎಳೆಯುವಿಕೆ ಮತ್ತು ಹೆಚ್ಚು ಎತ್ತುವಿಕೆಯನ್ನು ಹೊಂದಿರುತ್ತದೆ ಏಕೆಂದರೆ ಹಿಂದಿನ ದಿನದ ನಿರ್ಮಾಣವು ವಿಶಿಷ್ಟವಾದ ಸಂಯೋಜಿತ ವಸ್ತುಗಳನ್ನು ಬಳಸುತ್ತಿರಲಿಲ್ಲ ಆದ್ದರಿಂದ ಅವರು ವಸ್ತುವನ್ನು ಚೆನ್ನಾಗಿ ವಿರೂಪಗೊಳಿಸಬೇಕು ಮತ್ತು ಆಂತರಿಕ ಅಸ್ಥಿಪಂಜರದ ರಚನೆಯಿಂದ ಬೆಂಬಲಿತವಾಗಿದೆ ಆದ್ದರಿಂದ ಈ ರೀತಿಯ ಪ್ರಕ್ರಿಯೆಯನ್ನು ವಿರೂಪಗೊಳಿಸಲು ರಿವರ್ಟ್ ಮಾಡಲು ಮೇಲ್ಮೈ ಮಾಹಿತಿಯ ಅಗತ್ಯವಿರುತ್ತದೆ ಮತ್ತು ಸಂಪೂರ್ಣ ಮೇಲ್ಮೈ ಮಾಡೆಲಿಂಗ್ ಪರಿಕಲ್ಪನೆಯು ಆ ದಿನಗಳಲ್ಲಿ 1940 ರ ದಶಕದಲ್ಲಿ ಬಂದಿತು ಮತ್ತು ಪ್ಯಾರಾಮೀಟ್ರಿಕ್ ವ್ಯತ್ಯಾಸಗಳನ್ನು ಬಳಸಿಕೊಂಡು ಅವರು ಮತ್ತಷ್ಟು ಅಭಿವೃದ್ಧಿಪಡಿಸಿದ ರೀತಿ ಅದರಲ್ಲೂ ವಿಶೇಷವಾಗಿ ಕೂನ್ಸ್ ಮೇಲ್ಮೈಗಳ ಮೂಲಕ ನಾವು ನಂತರದ ತರಗತಿಗಳ ಬಗ್ಗೆ ಕಲಿಯುತ್ತೇವೆ ಬೆಜಿಯರ್ ಮೇಲ್ಮೈಗಳು ಸ್ಪ್ಲೈನ್ ಮೇಲ್ಮೈಗಳಂತಹ ವಿಭಿನ್ನ ರೀತಿಯ ಮೇಲ್ಮೈ ಗಳಿವೆ ಮತ್ತು ಕೆಲವು ಅರ್ಥದಲ್ಲಿ ಈ ಕೂನ್ ಮೇಲ್ಮೈಗಳಿಂದ ಮೇಲ್ಮೈಗಳ ಇಂಟರ್ಸೆಕ್ಷನ್ ವಿಷಯದಲ್ಲಿ ಅಸ್ಪಷ್ಟತೆಯನ್ನು ತೆಗೆದುಹಾಕಲಾಗುತ್ತದೆ ಆದ್ದರಿಂದ ನಾವು ಬಳಸುವ ವಕ್ರಾಕೃತಿಗಳ ಬಗ್ಗೆ ನಿಯತಾಂಕದ ಮಾಹಿತಿ ಅಂದರೆ ಒಂದು ವಕ್ರರೇಖೆ ಇರಬಹುದು ಮತ್ತೊಂದು ವಕ್ರರೇಖೆಯಿದೆ ಮೇಲ್ಮೈಯಂತಹದನ್ನು ಪ್ರತಿನಿಧಿಸಲು ಈ ವಕ್ರಾಕೃತಿಗಳನ್ನು ಹೇಗೆ ಸೇರುವುದು ಪ್ಯಾರಾಮೀಟ್ರಿಕ್ ಬದಲಾವಣೆಯಲ್ಲಿ ಈ ಸಂಪೂರ್ಣ ಮೇಲ್ಮೈ ಮಾಡೆಲಿಂಗ್ ಕಾರ್ಯನಿರ್ವಹಿಸುವ ಒಂದು ಮಾರ್ಗ ವಿಶೇಷವಾಗಿ ಈ ರೀತಿಯ ಮೇಲ್ಮೈ ಮಾಡೆಲಿಂಗ್ ಅನ್ನು ನೀವು ಗುಂಡುಗಳಂತಹ ಚಿಪ್ಪುಗಳಿಗೆ ಬಳಸಲಾಗುತ್ತದೆ ನೀವು ಅದನ್ನು ಆ ಶೆಲ್ ಹೊರಗಿನ ಚಿಪ್ಪುಗಳು ಅಥವಾ ಗುಮ್ಮಟಗಳಲ್ಲಿ ನೋಡಲು ಬಯಸುತ್ತೀರಿ ಕಾರ್ ಬಾಡಿ ಪ್ಯಾನೆಲ್ಗಳು ವಿಮಾನ ಫ್ಯೂಸ್ಲೇಜ್ಗಳು ಬಹುಶಃ ಫ್ಯಾನ್ ಬ್ಲೇಡ್ಗಳು ತಿರುಚಿದ ಫ್ಯಾನ್ ಬ್ಲೇಡ್ಗಳು ಮತ್ತು ಬಹುಶಃ ವಿಂಡ್ ಟರ್ಬೈನ್ ಬ್ಲೇಡ್ಗಳು ಈ ರೀತಿಯ ವಸ್ತುಗಳು ಸಂಕೀರ್ಣವಾದ ಮೇಲ್ಮೈಗಳು ಆ ರೀತಿಯ ವಸ್ತುಗಳನ್ನು ಹೇಗೆ ಮಾಡುವುದು ಮೇಲ್ಮೈ ಮಾಡೆಲಿಂಗ್ ಪರಿಕಲ್ಪನೆಯ ಅಗತ್ಯವಿದೆ ಮತ್ತು ಅವು ಹಡಗು ನಿರ್ಮಾಣದ ವಿಷಯದಲ್ಲಿ ವ್ಯಾಪಕವಾಗಿ ಹರಡಿವೆ ಮತ್ತು ಇನ್ನೊಂದು ಶೂ ಉದ್ಯಮಗಳು ಸಹ ಸಾಕಷ್ಟು ಜನಪ್ರಿಯವಾಗಿವೆ ನೀವು ಯಾಂತ್ರಿಕ ಕೈಗಾರಿಕೆಗಳನ್ನು ನೋಡುತ್ತಿದ್ದರೆ ಫೋರ್ಜಿಂಗ್ ಅಂಡ್ ಕ್ಯಾಸ್ಟಿಂಗ್ ಕಾರ್ಯಾಚರಣೆಗಳು ಸಾಮಾನ್ಯವಾಗಿ ಈ ಮೇಲ್ಮೈ ಮಾಡೆಲಿಂಗ್ ತತ್ವಗಳನ್ನು ಒಳಗೊಂಡಿರುತ್ತವೆ ನಾವು CAD ಕಂಪ್ಯೂಟರ್ ಏಡೆಡ್ ಡ್ರಾಫ್ಟಿಂಗ್ ಮತ್ತು ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಎಂಬ ಪದದ ಹೆಸರನ್ನು ಜನಪ್ರಿಯವಾಗಿ ಬಳಸುತ್ತೇವೆ ಈ ರೀತಿಯ ಪರಿಕಲ್ಪನೆಗಳಿಗೆ ಮೇಲ್ಮೈ ನಿರ್ಮಾಣದ ಅಗತ್ಯವಿದೆ ಅದನ್ನು ನಿರ್ಮಿಸಲು ಲಭ್ಯವಿರುವ ಕಂಪ್ಯೂಟರ್ ಪ್ಯಾಕೇಜ್ಗಳಿವೆ ಮತ್ತು ಈ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ನ ಹಿನ್ನೆಲೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಕಲಿಯುತ್ತೇವೆ ಆದ್ದರಿಂದ ಮೊದಲು ನಾವು ಸ್ಪ್ಲೈನ್ಸ್ ಎಂದು ಕರೆಯುವ ವಕ್ರಾಕೃತಿಗಳ ನಿರ್ಮಾಣದಿಂದ ಪ್ರಾರಂಭವಾಗುತ್ತದೆ ಅದರಿಂದ 3D ಮೇಲ್ಮೈಗಳು ನಂತರ ಮೆಶ್ ಆಗುತ್ತದೆ ನಾನು ಮಡಕೆ ಮಾಡಲು ಬಯಸಿದರೆ ನನಗೆ ಅಗತ್ಯವಿರುವ ಅಗತ್ಯ ಮಾಹಿತಿಯು ವಕ್ರರೇಖೆಯಂತಿದೆ ಮತ್ತು ನಾನು ಅಕ್ಷದಂತಹ ಏನಾದರೂ ಅಗತ್ಯವಿರುತ್ತದೆ ನಾನು ಈ ಸಂಪೂರ್ಣ ಸ್ಪ್ಲೈನ್ ಅನ್ನು ಇದರ ಸುತ್ತಲೂ ಸುತ್ತುತ್ತಿದ್ದರೆ ನಾನು ಕಪ್ ಅನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಇದು ನಾವು ನಿರ್ಮಿಸಲು ಬಯಸುವ ಮೇಲ್ಮೈ 0 ದಪ್ಪ ಹೊಂದಿರುತ್ತದೆ ಆದ್ದರಿಂದ ಈ ರೀತಿಯ ಸ್ಪ್ಲೈನ್ಗಳನ್ನು ಬಳಸುವುದರಿಂದ ನಾವು ಅದನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಅಲ್ಲಿ ಕಂಪ್ಯೂಟರ್ ಪ್ರೋಗ್ರಾಂ ಇರುತ್ತದೆ ನಾವು ಪಾಯಿಂಟ್ಸ್ಗಳನ್ನು ಆಧರಿಸಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು ಕಲಿಯಲು ಹೊರಟಿರುವ ಸಾಫ್ಟ್ವೇರ್ ಎಂದರೆ ನೀವು ಪರದೆಯನ್ನು ಸ್ಪರ್ಶಿಸಲು ಅಥವಾ ಬಹುಶಃ ಪಾಯಿಂಟ್ ಅನ್ನು ಕ್ಲಿಕ್ ಮಾಡಲು ಹೋದಾಗ ನಿಮ್ಮ ಮುಂಭಾಗದ ತುದಿಯು ಆ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಆ ಪ್ರೋಗ್ರಾಮಿಂಗ್ನ ಹಿಂದಿನ ತುದಿಗೆ ಕಳುಹಿಸುತ್ತದೆ ಅಂಚುಗಳು ಶೃಂಗಗಳು ಅದನ್ನು ಸಂಪರ್ಕಿಸುವುದು ಸ್ಪ್ಲೈನ್ನಂತೆ ಹೊಂದಿಕೊಳ್ಳುವುದು ನಂತರ ನೀವು ಯಾವ ಅಕ್ಷವನ್ನು ತಿರುಗಿಸಲು ಬಯಸುತ್ತೀರಿ ಆ ಪಾಯಿಂಟ್ಸ್ಗಳನ್ನು ಕೇಳುತ್ತೀರಿ ನಂತರ ನೀವು ಅದನ್ನು ಆರಿಸುತ್ತೀರಿ ನಂತರ ಅದು ಈ ವಸ್ತುಗಳನ್ನು ಸುತ್ತುತ್ತದೆ ಮತ್ತು ನಿರ್ಮಿಸುತ್ತದೆ ಆದ್ದರಿಂದ ಮುಂದಿನ ತರಗತಿಗಳಲ್ಲಿ ನಾವು ಕಲಿಯಲು ಹೊರಟಿರುವ ಹಿನ್ನೆಲೆ ಮತ್ತು ಮುಂಭಾಗದ ಕೊನೆಯಲ್ಲಿ ಬಹಳಷ್ಟು ಮಾಹಿತಿಗಳು ಇರುತ್ತವೆ ಮೇಲ್ಮೈ ಧ್ರುವಗಳು ಮತ್ತು ನಿಯಂತ್ರಣ ಬಿಂದುಗಳ ಕುಶಲತೆಯಿಂದ ನೇರವಾಗಿ ಮೇಲ್ಮೈಯನ್ನು ನಿರ್ಮಿಸುವುದು ಇನ್ನೊಂದು ವಿಧಾನ ವಿಶೇಷವಾಗಿ ಮೇಲ್ಮೈಗಳನ್ನು ಪ್ಲೇನಾರ್ ಮೇಲ್ಮೈಗಳಾಗಿ ವರ್ಗೀಕರಿಸಲಾಗಿದೆ ಇನ್ನೊಂದು ಸಿಲಿಂಡರಾಕಾರದ ಅಥವಾ ಶಂಕುವಿನಾಕಾರದ ಮೇಲ್ಮೈಗಳು ಮತ್ತು ನಾವು ಕರೆಯುವ ಶಿಲ್ಪಕಲೆಗಳು ಇದು ಪ್ಲೇನಾರ್ ಮೇಲ್ಮೈಯಾಗಿದ್ದರೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಹಿಂದಿನ ತುದಿ P 0 P 1 P 2 ಎಂಬ ಮೂರು ಬಿಂದುಗಳ ಮೂಲಕ ಹಾದುಹೋಗುವ ಸಮತಲದ ಮೇಲ್ಮೈಯನ್ನು ನೀಡಲಾಗಿದೆ ನೀವು ಕಂಪ್ಯೂಟರ್ನಲ್ಲಿ ಮೇಲ್ಮೈಯನ್ನು ನಿರ್ಮಿಸುವಾಗ ಬಹುಶಃ ನಾವು P1 P2 P3 ಪಾಯಿಂಟ್ಸ್ಗಳನ್ನು ನೀಡಬೇಕಾಗಬಹುದು x y z ಕಕ್ಷೆಗಳು ನಾವು ಅದನ್ನು ಸ್ಟೈಲಸ್ ಬಳಸಿ ಪರದೆಯನ್ನು ಸ್ಪರ್ಶಿಸಿ ಅಥವಾ ಆ ಮೇಲ್ಮೈಯಲ್ಲಿ ಮೌಸ್ ಕ್ಲಿಕ್ ಮೂಲಕ ಟೈಪ್ ಮಾಡುತ್ತೇವೆ ಅಲ್ಲಿ ನಾವು x y z ಮಾಹಿತಿಯನ್ನು ನೀಡುತ್ತೇವೆ ಒಮ್ಮೆ ನಾವು ಆ x y z ಮಾಹಿತಿಯನ್ನು ಹೊಂದಿದ್ದೇವೆ ಇದು u v ಯ ಪ್ಯಾರಾಮೀಟ್ರಿಕ್ ಬದಲಾವಣೆಯನ್ನು ಹಿನ್ನೆಲೆಯಲ್ಲಿ ನಿರ್ಮಿಸುತ್ತದೆ ಆ ಮೇಲ್ಮೈಯಲ್ಲಿರುವ ಯಾವುದೇ ಬಿಂದುವನ್ನು ಮೊದಲ ಬಿಂದು P 0 ಎರಡನೇ ಪಾಯಿಂಟ್ P1 ಮತ್ತು ಮೂರನೇ ಪಾಯಿಂಟ್ P2 ರ ಮಾಹಿತಿಯನ್ನು ಬಳಸಿಕೊಂಡು ಇಂಟರ್ಪೋಲೇಟ್ ಮಾಡಬಹುದು ಏಕೆಂದರೆ ಈ ಶೃಂಗಗಳಿಂದ ಮೇಲ್ಮೈಯನ್ನು ನಿರ್ಮಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಶೃಂಗಗಳು ಇಲ್ಲದಿದ್ದಲ್ಲಿ ಈ ಮೂರು ಬಿಂದುಗಳ ಮೂಲಕ ಹಾದುಹೋಗುವ ಮೇಲ್ಮೈಯನ್ನು ಅಂತಹ ರೀತಿಯ ನಿಯತಾಂಕ ವ್ಯತ್ಯಾಸವನ್ನು ಬಳಸಿಕೊಂಡು ನಿರ್ಮಿಸಬಹುದು ಮತ್ತು ನಾವು ಬಯಸುತ್ತೇವೆ ಏಕೆಂದರೆ ಅದು ಮೇಲ್ಮೈಯಾಗಿದ್ದು ಅದು ಬಾಗಿದ ಆಕಾರವನ್ನು ಹೊಂದಿರಬಹುದು ಆದ್ದರಿಂದ ಸಾಮಾನ್ಯ ವಾಹಕಗಳು ಸಹ ಮುಖ್ಯವಾಗಿದೆ ಇದು ಪ್ಲ್ಯಾನರ್ ರೀತಿಯ ಮೇಲ್ಮೈಗಳಾಗಿರಬಹುದು ಇದು ಸ್ವಲ್ಪ ಬಾಗಿದ ಮೇಲ್ಮೈಗಳಾಗಿರಬಹುದು ಅಥವಾ ಬಹುಶಃ ಆ ಮೇಲ್ಮೈಯ ದೃಷ್ಟಿಕೋನವೂ ನಮಗೆ ಬೇಕಾಗುತ್ತದೆ ಆದ್ದರಿಂದ ಮೇಲ್ಮೈಯ ಸಾಮಾನ್ಯವೂ ಸಹ ನಮಗೆ ಅಗತ್ಯವಾಗಿರುತ್ತದೆ ಆದರೆ ನಮಗೆ ಮೂರು ಬಿಂದುಗಳ ಬಗ್ಗೆ ಮಾತ್ರ ಮಾಹಿತಿ ಇದೆ ನಾವು ನಿರ್ಮಿಸಲು ಉದ್ದೇಶಿಸಿರುವ ಅಥವಾ ಆಸಕ್ತಿ ಹೊಂದಿರುವ ಮೇಲ್ಮೈ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ತಿಳಿದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಮತ್ತೆ ಸಾಮಾನ್ಯ ವೆಕ್ಟರ್ ಅನ್ನು P1 P0 ರ ಪ್ರಕಾರ ಬಳಸುತ್ತೇವೆ P2 P0 ಪಾಯಿಂಟ್ಸಗಳೊಂದಿಗೆ ಅಡ್ಡ ಉತ್ಪನ್ನವನ್ನು ತೆಗೆದುಕೊಳ್ಳುವುದು ಅಂತೆಯೇ P 1 P 0 P 2 P 0 ಅಡ್ಡ ಉತ್ಪನ್ನಗಳನ್ನು ನಾವು ನಿರ್ಮಿಸುತ್ತೇವೆ ಅದನ್ನು ಬಳಸುವುದರ ಮೂಲಕ ಮೇಲ್ಮೈ ಗೆ ಸಾಮಾನ್ಯವಾದದ್ದನ್ನು ನಿರ್ಮಿಸುವ ಸ್ಥಿತಿಯಲ್ಲಿ ನಾವು ಇರುತ್ತೇವೆ ಆ ಬಣ್ಣ ಮ್ಯಾಪಿಂಗ್ ಅನ್ನು ಆಧರಿಸಿ ನಾವು ಸರಿಯಾಗಿ ಮಾಡುತ್ತೇವೆ ಮತ್ತು ಮುಂದಿನ ತರಗತಿಗಳಲ್ಲಿ ನಾವು ಮೇಲ್ಮೈ ಮಾದರಿಗಳು ಮತ್ತು ವಿಭಿನ್ನ ರೀತಿಯ ಸ್ಪ್ಲೈನ್ ಮೇಲ್ಮೈ ಗಳ spline surfaces ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ